ಈ ಉದಾಹರಣೆಯನ್ನು ತೆಗೆದುಕೊಳ್ಳಲಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಸಾಲಿನಲ್ಲಿ 5 j 2 Ω ಒಂದು ಪ್ರತಿರೋಧವನ್ನು ಸಂಪರ್ಕಿಸಲಾಗಿದೆ ಇದು ಸಂಪರ್ಕಗೊಂಡಿದೆ ಇದು ಸಂಪರ್ಕಗೊಂಡಿದೆ 10 j8 10 j 8 Ω ಅನ್ನು ಲೋಡ್ ಮಾಡಿ ಮತ್ತು ಇದು ಸಂಪರ್ಕಿತ ಮೂಲ 110 ಕೋನ 0 110 ಕೋನ 120 110 240 ಮತ್ತು ಸಾಲಿನಲ್ಲಿ ಪ್ರತಿ ಸಾಲಿನಲ್ಲಿ 5 j 2 Ω 5 j 2 Ω ಮತ್ತು 5 j 2 Ω ಪ್ರತಿರೋಧ ಸಂಪರ್ಕಗೊಂಡಿದೆ ಮತ್ತು ಕರೆಂಟ್ Ia Ib I c ಈಗಾಗಲೇ ನೀಡಲಾಗಿದೆ ಆದ್ದರಿಂದ ಈಗ Z ಏನು ಮಾಡಬಹುದು ಎಂದರೆ ಇದರಿಂದ ಗೊಂದಲಕ್ಕೀಡಾಗಬಾರದು ಈ 5 j 2 Ω 10 j 8 ಕೂಡಿಸುವುದರಿಂದ ಅದು Z ಆಗುತ್ತದೆ ಎಂಬುದು ಕಲ್ಪನೆ ಆದ್ದರಿಂದ ಈ ಸಂದರ್ಭದಲ್ಲಿ Zi ಕ್ಷಮಿಸಿ Zy 5 j 2 10 j 8 15 j 6 is ಆಗಿದೆ ಆದ್ದರಿಂದ Ia ಒಂದೇ ಸಂಬಂಧವನ್ನು ಲೆಕ್ಕಾಚಾರ ಮಾಡಿ ಆದಾಗ್ಯೂ ಕೊಟ್ಟಿರುವ ಸಾಲು ಒಟ್ಟಿಗೆ ಜೋಡಿಸಲ್ಪಟ್ಟಿದೆ ಆದ್ದರಿಂದ Ia Van Zy 110 ಕೋನ 015 j 6 6 81 ಕೋನದಲ್ಲಿ 21 8o ಎಂಪಿಯರ್ ಅಂತೆಯೇ ಈ ಸಮೀಕರಣವನ್ನು Ib Iaಕೋನ 120 o ಆದ್ದರಿಂದ ಇದು 6 81 ಆಗಿರುತ್ತದೆ ಆದ್ದರಿಂದ Ia 6 ಆದ್ದರಿಂದ ಅದು 21 8o 120o ಆದ್ದರಿಂದ 141 8o ಆಗಿರುತ್ತದೆ ಅಂತೆಯೇ I c Ia ಕೋನ 240 o ಆದ್ದರಿಂದ 6 8 ಇದನ್ನು ನಾವು ಇಲ್ಲಿ 21 8o 240o ಪಡೆದುಕೊಂಡಿದ್ದೇವೆ ಆದ್ದರಿಂದ ಇದು I c 6 81 ಆಗಿರುತ್ತದೆ ಆದರೆ ವಾಸ್ತವವಾಗಿ ಯಾವುದೇ ಅನುಮಾನ ಅಥವಾ ಯಾವುದೂ ಇರಬಾರದು ವಾಸ್ತವವಾಗಿ I ಈ ಒಂದು Ia ಇದು ಒಂದು ಅಂದರೆ 6 8 1 ಕೋನ 21 8o ಈ ಕೋನ 120o ಏಕೆಂದರೆ ಇದು 1 ಇಂಟು 1 ಆಗಿದೆ ಆದ್ದರಿಂದ ಈ 2 ಅನ್ನು ಸೇರಿಸಲಾಗಿದೆ ಆದ್ದರಿಂದಲೇ ಈ ವಿಷಯವು ಇಲ್ಲಿಯೇ ಇದೆ ಆದ್ದರಿಂದ I c ಗೆ 6 2o ಸಿಗುತ್ತದೆ ಇದು ಏಕೆ 240 2 21 8o ಅಂದರೆ ಬೇರೆ ರೀತಿಯಲ್ಲಿ 360o ಅನ್ನು ಇದರೊಂದಿಗೆ ಸೇರಿಸಿ ಕೇವಲ ಇದೇ ರೀತಿಯಲ್ಲಿ vb va vc 240o ಮಂದಗತಿಯಲ್ಲಿ ಇದೆ ಎಂದು ತೋರಿಸಿ ಆದ್ದರಿಂದ 360o ಬೇರೆ ಮಾರ್ಗವನ್ನು ಸೇರಿಸಿ ನಂತರ ಹಿಂದುಳಿಯಬೇಕು ಆದ್ದರಿಂದ ಅದು ಮುನ್ನಡೆಸುತ್ತಿರುವ ಇನ್ನೊಂದು ಮಾರ್ಗ ಆದ್ದರಿಂದ 360o ಅನ್ನು ಇವುಗಳೊಂದಿಗೆ ಸೇರಿಸಿ ಆದ್ದರಿಂದ 360 240 21 2o ampere ಅನ್ನು ಪಡೆಯುತ್ತದೆ ಇತರ ಫಾಸರ್ ರೇಖಾಚಿತ್ರವನ್ನು ಸ್ವತಃ ಮಾಡಿ ಆದ್ದರಿಂದ ಲೈನ್ ವೋಲ್ಟೇಜ್ VL ಮತ್ತು ಫೇಸ್ ವೋಲ್ಟೇಜ್ ಪರಿಮಾಣಕ್ಕೆ VL √ 3 ಅನ್ನು ಇಂಟು ಫೇಸ್ ವೋಲ್ಟೇಜ್ ಪರಿಮಾಣ ಎಂದು ನಾವು ತಿಳಿದಿದ್ದೇವೆ ಆದ್ದರಿಂದ ನಮಗೆ Vab ತಿಳಿದಿದೆ ಆದ್ದರಿಂದ ಇದನ್ನು ಸಹ ಪಡೆಯಲಾಗಿದೆVab √ 3 Vp ಕೋನ 30o ಮತ್ತು VL ಕೋನ 30o Vbc √ 3ಕೋನ 90o ನಾವು ಕೂಡ ಮಾಡಿದ್ದೇವೆ ಆದ್ದರಿಂದ ಅದು VL ಕೋನವಾಗಿರುತ್ತದೆ 90o √ 3 Vp VL ಮತ್ತು Vca √√ 3 Vp ಕೋನ 210o ಎಂದರೆ VL ಕೋನ 210o ಈ ಎಲ್ಲಾ ವಿಷಯಗಳನ್ನು ನಾವು x ಫಾಸರ್ ರೇಖಾಚಿತ್ರದಲ್ಲಿ ಮಾಡಿದ್ದೇವೆ ಈ ಎಲ್ಲ ಸಂಗತಿಗಳು ಇವೆ ಅದು Vab ಎಂದು ಕರೆಯುತ್ತೇವೆ Vbc ಇದು ಮತ್ತು Vca ಇದು Van ಗೆ ಸಂಬಂಧಪಟ್ಟಿದ್ದು ಅದರಿಂದ ನಾನು ಫಾಸರ್ ರೇಖಾಚಿತ್ರಕ್ಕೆ ಹೋಗುತ್ತಿಲ್ಲ ನನ್ನ ಪ್ರಕಾರ ಈ ಫಾಸರ್ ರೇಖಾಚಿತ್ರದಿಂದ ಮತ್ತೆ ನಾನು ಮೇಲಕ್ಕೆ ಹೋಗಬೇಕಾಗಿರುವುದು ಇಲ್ಲಿ ಈ ಫಾಸರ್ ರೇಖಾಚಿತ್ರದಿಂದ ಇದಕ್ಕೆ ಸಂಬಂಧಿಸಿದಂತೆ ಇದು ಕೋನ 30o Van ಗೆ ಸಂಬಂಧಿಸಿದಂತೆ ಇದು 90o ಮತ್ತು Van ಗೆ ಸಂಬಂಧಿಸಿದಂತೆ ಇದು 210o ಆದ್ದರಿಂದ ಆ Vab Vbc ಮತ್ತು Vca ಎಂದು ಕರೆಯುತ್ತಾರೆ ಈಗ ವಿಭಜನೆ Vab Vbc ಮಾಡಿದರೆ Vab Vbc ಮಾಡಿದರೆ ಅದು VL ಕೋನ 30 VL ಕೋನ 90 ಆದ್ದರಿಂದ Vbc ಅದು ಮೇಲಕ್ಕೆ ಹೋಗುತ್ತದೆ ಅದು 120o ಆಗಿರುತ್ತದೆ ಆದ್ದರಿಂದ Vbc Vab 120o ಅದೇ ರೀತಿ Vab Vca ಮಾಡಿದರೆ VL ಕೋನ 30 ಅನ್ನು ಪಡೆಯುತ್ತದೆ ಆದರೆ VL ಕೋನ 210o Vca Vab ಕೋನ 250 40o ಅನ್ನು ಪಡೆಯುತ್ತದೆ ಅಥವಾ 360 ಅನ್ನು ಬೇರೆ ರೀತಿಯಲ್ಲಿ ಸೇರಿಸಿ Vca Vab ಕೋನ 120o ಇದು ಸಂಬಂಧ ಈಗ ಸಮತೋಲಿತ ಸಂಪರ್ಕವು ಮುಂದಿನ ಮೂಲಕ್ಕೆ ಬರುತ್ತದೆ ಆದರೆ ಲೋಡ್ ∆ ಸಂಪರ್ಕವಾಗಿದೆ ಆದ್ದರಿಂದ ಇದು ನನ್ನ ಮೂಲ ಮತ್ತು ಇದು ನನ್ನ ∆ ಸಂಪರ್ಕ ಈಗ ಪ್ರಶ್ನೆಯೆಂದರೆ ಈ ವಿಷಯವನ್ನು ಕಡಿಮೆ ಮಾಡಿದರೆ ಅದು ಮೊದಲು ವಿವರಣೆಗೆ ಇರುತ್ತದೆ ಆದ್ದರಿಂದ ಇದು ನನ್ನ Van ಎಂದು ಈ ಅಥವಾ ಈ ಸರ್ಕ್ಯೂಟ್ ಅನ್ನು ನೋಡಿದರೆ ಇದು ನನ್ನ V bn ಮತ್ತು ಇದು ನನ್ನ V cn ಮತ್ತು ಇದು ನನ್ನ ∆ ಕನೆಕ್ಟರ್ ಲೋಡ್ Z ∆ Z ∆ Z ∆ ಆದ್ದರಿಂದ ಇದು ಒಂದು ಲೈನ್ ಕರೆಂಟ್ Ia ಇದು ಲೈನ್ ಕರೆಂಟ್ Ib ಮತ್ತು ಇದು ಲೈನ್ ಕರೆಂಟ್ I c ಮತ್ತು ಲೋಡ್ ಫೇಸ್ ಪ್ರವಾಹದಲ್ಲಿ ಇದು I ಕ್ಯಾಪಿಟಲ್ AB ಇದು A ಟು B I ಕ್ಯಾಪಿಟಲ್ B ಟು C ಮತ್ತು I ಕ್ಯಾಪಿಟಲ್ C ಟು A ಇದು ನನ್ನ ಕರೆ ನನ್ನ ಫೇಸ್ ಕರೆಂಟ್ ಮತ್ತು ಇದು ನನ್ನ ಲೈನ್ ಕರೆಂಟ್ ಇದು ನನ್ನ ಸಾಲಿನ ಫೇಸ್ ಕರೆಂಟ್ ಈಗ ಉದಾಹರಣೆಗೆ ನಾವು ಅದಕ್ಕೆ ಬರುತ್ತೇವೆ ಆದರೆ KCL ಅನ್ವಯಿಸಿದರೆ ಈ ಕರೆಂಟ್ ಬರಲಿ ಎಂದು ಹೇಳುತ್ತೇನೆ ಆದ್ದರಿಂದ ಈ ಪ್ರವಾಹವು I a ಈ ICA ಪ್ರವಾಹವು ಸಹ ಇಲ್ಲಿಗೆ ಬರುತ್ತಿದೆ ಆದ್ದರಿಂದ ICA ಮತ್ತು ನಾವು ಈ ಪ್ರವಾಹವು ಹೊರಡುತ್ತಿದೆ ಎನ್ನುತ್ತೇವೆ ಆದ್ದರಿಂದ ಅದು IAB 0 ಅಂದರೆ ನನ್ನIa IAB ICA ಆದ್ದರಿಂದ ಇದೇ ರೀತಿ ಇಲ್ಲಿ KCL ಅನ್ನು ಅನ್ವಯಿಸಬೇಕು KCL ಅನ್ನು ಇಲ್ಲಿ ಅನ್ವಯಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಲೈನ್ ಕರೆಂಟ್ ಫೇಸ್ ಕರೆಂಟ್ ಅಲ್ಲ ಏಕೆಂದರೆ ಇದು ಲೈನ್ ಕರೆಂಟ್ ಆಗಿದ್ದು ಇದು ಫೇಸ್ ಕರೆಂಟ್ ಮತ್ತು ಇದು ಲೈನ್ ಕರೆಂಟ್ ಆದ್ದರಿಂದ ನಾವು ಲೈನ್ ಕರೆಂಟ್ ನಡುವಿನ ಕೆಲವು ಸಂಬಂಧಗಳನ್ನು ಕಂಡುಹಿಡಿಯಬೇಕು ಮತ್ತು ಇದು ಲೈನ್ ಪ್ರಸ್ತುತ ಮತ್ತು ಫೇಸ್ ಕರೆಂಟ್ ಇದು ಲೈನ್ ಕರೆಂಟ್ ಆದ್ದರಿಂದ ಇದು ∆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಆದ್ದರಿಂದ ನನಗೆ ಝೂಮ್ ಅನ್ನು ಹೆಚ್ಚಿಸಲು ಅವಕಾಶ ಮಾಡಿಕೊಡಿ ಆದ್ದರಿಂದ ಇದು ನಾನು ಹೇಳಿದ ಸರ್ಕ್ಯೂಟ್ ಆಗಿದೆ ಈಗ ಸಮತೋಲಿತ ∆ ಗಾಗಿ ಆದ್ದರಿಂದ Van ಮತ್ತೆ ಕೇಸ್ ಕೋನ 0o V bn ಕೋನ 20o ಮತ್ತು V cn ಕೋನ 120o ನೀಡುತ್ತದೆ ಮತ್ತು ನಮಗೆ Vab Vab √ 3 Vp 30o ಎಂದು ಸಹ ತಿಳಿದಿದೆ ಸರ್ಕ್ಯೂಟ್ ಅನ್ನು ನೋಡಿದರೆ ನೋಡಿದರೆ ಸರ್ಕ್ಯೂಟ್ ಅನ್ನು ನಾವು ಆ Vab ಎಂದು ಕರೆಯುತ್ತೇವೆ ಇಲ್ಲಿಗೆ ಹೋಗೋಣ ಅದು Vab V ಸ್ಮಾಲ್ ab V ಕ್ಯಾಪಿಟಲ್ AB ಇದು ತುಂಬಾ ಸರಳವಾಗಿದೆ ಏಕೆಂದರೆ ಇದು b ಆಗಿದ್ದರೆ ಮತ್ತು ಇದು a ಆದ್ದರಿಂದ ಇದು Vab ಆಗಿದ್ದರೆ ಇದು Vab ಮತ್ತು ಇದು ಒಂದೇ ಏಕೆಂದರೆ ಇಲ್ಲಿ ಏನೂ ಇಲ್ಲ ಮತ್ತು ಇದು ಸಂಪರ್ಕಗೊಂಡಿಲ್ಲ ಇದು B ಆಗಿದೆ ಆದ್ದರಿಂದ ಇಲ್ಲಿ ಏನೂ ಸಂಪರ್ಕಗೊಂಡಿಲ್ಲ ಆದ್ದರಿಂದ Vab Vab ಅದೇ ರೀತಿ B c c a ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇದರರ್ಥ ನನ್ನದು Vab V ಕ್ಯಾಪಿಟಲ್ AB√ 3ಕೋನ 30o ಅದೇ ರೀತಿ VbcVp ಕೋನ 90o ಅದೇ ರೀತಿ Vcaಕೂಡ Vca √ 3 Vpಕೋನ 210o ಆಗಿದೆ ಈಗ IAB VabZ ∆ ಏಕೆಂದರೆ ಇದು ನನ್ನ ಸರ್ಕ್ಯೂಟ್ ಅಂದರೆ ಈ ವೋಲ್ಟೇಜ್ ಈ ವೋಲ್ಟೇಜ್ ಅದು ನನ್ನVab ಈ ವೋಲ್ಟೇಜ್ A ಟು B ಮತ್ತು Vab ಅದೇ ವೋಲ್ಟೇಜ್ ಪ್ರತಿರೋಧ ಮತ್ತು ಇದು ನನ್ನ Z ∆ IAB ಆಗಿದೆ ಆದ್ದರಿಂದ ಈ ಫೇಸ್ ಗೆ IAB VabZ ∆ ಆದ್ದರಿಂದ ಇಲ್ಲಿ ಒಂದೇ ವಿಷಯ ನಾವು ಬರೆಯುತ್ತಿರುವುದು IAB VabZ ∆ IBC VbcZ ∆ ICA VcaZ ∆ ಆದ್ದರಿಂದ ಈಗ ಈ ಫೇಸ್ ಪ್ರವಾಹವನ್ನು ಪಡೆಯುವ ಇನ್ನೊಂದು ಮಾರ್ಗವೆಂದರೆ KVL ಅನ್ನು ಅನ್ವಯಿಸುವುದು ಉದಾಹರಣೆಗೆ KVL ಅನ್ನು ಲೂಪ್ ಸುತ್ತಲೂ ಅನ್ವಯಿಸುವುದು ನನ್ನ ಪ್ರಕಾರ ಹಾಗೆ ಮಾಡಿದರೆ KVLಗೆ ಯಾವ ಕರೆ ಅನ್ವಯಿಸಿದರೆ ನಾವು ಏನು ಕರೆಯುತ್ತೇವೆ ಎಂದರೆ ನಾವು ಏನು ಮಾಡಬಹುದು ನಾವು ಈ ಲೂಪ್ನಲ್ಲಿ KVL ಅನ್ನು ಅನ್ವಯಿಸುತ್ತೇವೆ ಈ ಸಂದರ್ಭದಲ್ಲಿ ನಾವು KVL ಅನ್ನು ಈ ಲೂಪ್ನಲ್ಲಿ ಅನ್ವಯಿಸುತ್ತೇವೆ ಏನಾಗಬಹುದು ಈ ಪದದಂತೆ ಬರುತ್ತಿದೆ ಆದ್ದರಿಂದ Z ∆ IAB ನಂತರ ಎನ್ಕೌಂಟರ್ ಮೊದಲು ಟರ್ಮಿನಲ್ V bn ನಂತರ Van 0 ಅಂದರೆ ನನ್ನ IAB Van V bnZ ∆ ಮತ್ತು ನಾವು ಈಗ Van V bn √ 3 ಕೋನ 30o ಅನ್ನು ಪಡೆದುಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಅದನ್ನು ಪಡೆಯುತ್ತೇವೆ ಆದ್ದರಿಂದ ಅದಕ್ಕಾಗಿಯೇ IAB ಈ ರೀತಿ ಬರೆಯಬಹುದು ಅದೇ ರೀತಿ ನಾವು ಇದನ್ನು ಮಾಡಬಹುದು ಇದು ನಾವು ಮಾಡಬಹುದಾದ ಇತರ ಎರಡು ರೀತಿಯದ್ದಾಗಿದೆ ಆದ್ದರಿಂದ ಇದರರ್ಥ ಇಲ್ಲಿ ಅದಕ್ಕಾಗಿಯೇ ಇದನ್ನು ಬರೆಯುತ್ತಿದ್ದೇನೆ IAB Van Z ∆ ಮತ್ತು ಅದು ನಿಜವಾಗಿ ಏನೂ ಅಲ್ಲ ಆದರೆ Vab ನಮಗೆ ಅದನ್ನು ಫಾಸರ್ ರೇಖಾಚಿತ್ರ Z ∆ ಎಂದು ಪಡೆದುಕೊಂಡಿದೆ ಅದು Vಕ್ಯಾಪಿಟಲ್ AB Z ∆ ಅದೇ ರೀತಿ bccಗಾಗಿ ನಾವು ಅದನ್ನು ಪಡೆಯುತ್ತೇವೆ ಆದ್ದರಿಂದ ನೋಡ್ IBC ಯಲ್ಲಿ ಲೈನ್ ಪ್ರವಾಹದಿಂದ KCL ಅನ್ನು ಅನ್ವಯಿಸುವುದರಿಂದ ಲೈನ್ ಪ್ರವಾಹಗಳನ್ನು ಪಡೆಯಲಾಗುತ್ತದೆ ನಾನು ನೋಡ್ A ನಲ್ಲಿ IAB ICA Ib IBC IAB ಆಗಿರುತ್ತದೆ ಎಂದು ತೋರಿಸಿದೆ ನಾನು ಒಂದನ್ನು ತೋರಿಸಿದೆ ಇಲ್ಲಿ ಇವೆಲ್ಲವೂ ಇಲ್ಲಿ ನೋಡ್ A ನೋಡ್ B ನೋಡ್ C ಮತ್ತು KCL ಅನ್ನು ಅನ್ವಯಿಸಿದರೆ ಈ ಸಮೀಕರಣ ಪಡೆಯುತ್ತದೆ ಈ ಸಮೀಕರಣ ಪಡೆಯುತ್ತದೆ ಅದೇ ರೀತಿ I c ICA IBC ಈಗ IAB ICA IAB Vab Z Z ∆ ಮತ್ತು ICA Vca Z ∆ ಹಾಗೆ ಮಾಡಿದರೆ IAB ಅಥವಾICA ಪ್ರದೇಶ ಪೂರ್ಣಾಂಕ Z ∆ Z CA ಆಗಿರುತ್ತದೆ ಆದ್ದರಿಂದ Z ∆ Z ರದ್ದುಗೊಳ್ಳುತ್ತದೆ ಆದ್ದರಿಂದ IAB ICA ವಾಸ್ತವವಾಗಿ VabVca ಆಗಿದೆ ಇದು ಅವರ IAB ಫೇಸ್ ಕರೆಂಟ್ ಗೆ ಅನುಪಾತದಲ್ಲಿರುತ್ತದೆ ಮತ್ತು ICA ಇದು VabVca ಲೈನ್ ವೋಲ್ಟೇಜ್ನಲ್ಲಿ ಒಂದೇ ಆಗಿರುತ್ತದೆ ಆದ್ದರಿಂದ IAB ICA Vab ಎಂದು ಬರೆಯಬಹುದು ಮತ್ತು Vca Vab ಕೋನ 240o ಬದಲಿ ಆದ್ದರಿಂದ ಆದ್ದರಿಂದ Vab Vab ರದ್ದುಗೊಳ್ಳುತ್ತದೆ ICA IAB ಕೋನ 24 240o ಕ್ಕೆ ಸಮಾನವಾಗಿರುತ್ತದೆ ಅಂದರೆ IBC ಯೂ ಸಹ IAB ಕೋನ 120o ವನ್ನು ಪಡೆಯುತ್ತದೆ IABIBC ಯಾವ ಕರೆ ತೆಗೆದುಕೊಳ್ಳುತ್ತದೆಯೋ ದಯವಿಟ್ಟು ಅದೇ ಸಂಬಂಧವನ್ನು ಪಡೆಯಿರಿ 120o ಇದು ತುಂಬಾ ಸರಳವಾಗಿದೆ ಏನೂ ಇಲ್ಲ ಕೇವಲ ಅಲ್ಲಿ ಇರಿಸಿ ಮತ್ತು ಹಂತ ಹಂತವಾಗಿ ಮಾಡಿದರೆ ಸಿಗುತ್ತದೆ ಆದ್ದರಿಂದ IBCಯನ್ನು IAB 120o ಸಹ ಪಡೆಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ Ia IAB ICA ತಿಳಿದಿದೆ ಆದ್ದರಿಂದ IAB ಇರಿಸಿ ಆದರೆ ICA IAB ಕೋನ 240 o ಇಲ್ಲಿ ಇರಿಸಿ ICA IAB ಕೋನ 240o ಸರಳೀಕರಿಸಿದರೆ Ia √ 3 IAB ಕೋನ 30o ಸಿಗುತ್ತದೆ ಅಂದರೆ ಲೈನ್ ಕರೆಂಟ್ √ 3 ಅಷ್ಟು ಫೇಸ್ ಕರೆಂಟ್ ಮತ್ತು ಕೋನ 30o ಮತ್ತು ಮ್ಯಾಗ್ನಿಟ್ಯೂಡ್ ಪ್ರಕಾರ ಲೈನ್ ಕರೆಂಟ್ Ia Ib I c ಅದು ಲೈನ್ ಕರೆಂಟ್ ಮ್ಯಾಗ್ನಿಟ್ಯೂಡ್ ಮತ್ತು ಫೇಸ್ ಕರೆಂಟ್ I p mod IAB mod IBC mod ICA ಫೇಸ್ ಕರೆಂಟ್ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ನನ್ನ ಫೇಸ್ ಕರೆಂಟ್ ಆಗಿದೆ ಆದ್ದರಿಂದ ∆ ಸಂಪರ್ಕಕ್ಕಾಗಿ IL ವಾಸ್ತವವಾಗಿ ಲೈನ್ ಕರೆಂಟ್ √ 3 ಅಷ್ಟು ಫೇಸ್ ಕರೆಂಟ್ ಅನ್ನು ತೋರಿಸಲಾಗಿದೆ ಆದ್ದರಿಂದ ನಾವು ಮೊದಲು ನೋಡಿದ ಲೈನ್ ಕರೆಂಟ್ ಸಂಪರ್ಕ ರೇಖೆಯಲ್ಲಿ ಲೈನ್ ವೋಲ್ಟೇಜ್ √ 3 ಪಟ್ಟು ಲೈನ್ ಫೇಸ್ ವೋಲ್ಟೇಜ್ ಮತ್ತು ∆ ಕನೆಕ್ಟರ್ ವೋಲ್ಟ್ ಲೈನ್ ಕರೆಂಟ್ √ 3 ಪಟ್ಟು ಫೇಸ್ ಕರೆಂಟ್ ಆದ್ದರಿಂದ IL L √ 3 ಪಟ್ಟು ಫೇಸ್ ಕರೆಂಟ್ ಆದ್ದರಿಂದ ಇದು ಕೇವಲ ಒಂದು ಸಂಬಂಧದಿಂದ ನಾವು ಅದನ್ನು ಪಡೆಯುತ್ತೇವೆ ಉಳಿದವು 120o ಅಂತರದಲ್ಲಿ ಇವೆ ಆದ್ದರಿಂದ ಅದು ಸಮತೋಲನವನ್ನು ನೋಡಿದರೂ ಸಹ ಅದು ಕೇವಲ 120o ಅಂತರ ಆಗಿರುತ್ತದೆ ಎಂದು ನೋಡುತ್ತಾರೆ ಆದ್ದರಿಂದ ಫಾಸರ್ ರೇಖಾಚಿತ್ರವನ್ನು ಚಿತ್ರಿಸಿದರೆ ಇದು ನನ್ನ IAB ಇದು ನನ್ನ IBC ಇದು ನನ್ನ ICA ಇದು ನನ್ನ ಫೇಸ್ ಕರೆಂಟ್ ಮತ್ತು ಇದು Ia ಮಂದಗತಿಯಲ್ಲಿರುವಾಗ Ia ಈ ಫೇಸ್ ನ ಪ್ರಸ್ತುತ 30o ಕೋನದಿಂದ ಹಿಂದುಳಿದಿದೆ ಅದಕ್ಕಾಗಿಯೇ ಇದು Ia 30o Ib 30 ನಂತರ I c ಅದೇ ರೀತಿ ನಾವು ಲೈನ್ ಕರೆಂಟ್ ನಡುವೆ ಕರೆಯುವ ನಡುವೆ ಕೇವಲ 120 o ಅಂತರ ಅನ್ನು ಚಿತ್ರಸಿರಿ ಮತ್ತು ಫೇಸ್ ಕರೆಂಟ್ ಅನ್ನು ಚಿತ್ರಿಸುವಾಗ ಇವೆಲ್ಲವೂ ಈ ಫೇಸ್ ಪ್ರಸ್ತುತ 120 o ಅಂತರದಲ್ಲಿರುತ್ತದೆ ಆದ್ದರಿಂದ ಇದು ಫಿಗರ್ 15 ಆದ್ದರಿಂದ ಇದು ನನ್ನ ಫಾಸರ್ ರೇಖಾಚಿತ್ರವಾಗಿದೆ ಆದ್ದರಿಂದ Ia √ 3 ಕೋನ IAB 30o Ib Iaಕೋನ 120o ಮತ್ತು I c Iaಕೋನ 120oಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ ನಮ್ಮ ಸಂಬಂಧವಾಗಿದ್ದು ಅದು ವೋಲ್ಟೇಜ್ಗೆ ರೇಖೆಯಾಗಿದೆ ಆದ್ದರಿಂದ ಯಾವುದೇ ಗೊಂದಲಗಳು ಯಾವುದೇ ಗೊಂದಲಗಳನ್ನು ಹೊಂದಿರಬಾರದು ಆದ್ದರಿಂದ ∆ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವ ಪರ್ಯಾಯ ಮಾರ್ಗವೆಂದರೆ ∆ ಸಂಪರ್ಕಿತ ಲೋಡ್ ಅನ್ನು ಸಮಾನ ಸಂಪರ್ಕಿತ ಲೋಡ್ಗೆ ಪರಿವರ್ತಿಸುವುದು ಆ ∆ ರೂಪಾಂತರವನ್ನು ಬಳಸಿ ಇದನ್ನು ಹೆಚ್ಚು ಮಾಡಲಾಗಿಲ್ಲ ಏಕೆಂದರೆ ಇದು ಡಿಸಿ ಸರ್ಕ್ಯೂಟ್ನಂತೆಯೇ ಇದ್ದು ನಾನು ಈ ವಿಷಯಗಳನ್ನು ಹೆಚ್ಚು ಉದ್ದವಾಗಿಸಲು ಎಂದಿಗೂ ಬಯಸಲಿಲ್ಲ ಆದ್ದರಿಂದ Z Z ∆ 3 ಹಾಗಿದ್ದಲ್ಲಿ ಈ ರೂಪಾಂತರದ ನಂತರ ಫಿಗರ್ 10 ರಂತೆ ಸಿಸ್ಟಮ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಈ ∆ ಟು ಗೆ ಒಮ್ಮುಖಗೊಳಿಸಿ ಅದು ಸಿಸ್ಟಮ್ ಆಗಿರುತ್ತದೆ ಫಿಗರ್ 10 ರಲ್ಲಿ ತೋರಿಸಿದಂತೆ ಮೂಲ ಲೋಡ್ಗಳು ಆದ್ದರಿಂದ ಇಲ್ಲಿ Zy Z 3 ಪಡೆಯಿರಿ ಈಗ ಈ ಸಮಾನ ಸರ್ಕ್ಯೂಟ್ ಅನ್ನು ಒಂದೇ ಫೇಸ್ ಅನ್ನು ನೋಡಿದರೆ ಆದ್ದರಿಂದ ಇದು Van ಇದು Ia ಮತ್ತು Zy Z ∆ 3 ಒಂದೇ ಫೇಸ್ ಸಮತೋಲಿತವಾಗಿದೆಯೆಂದು ಸರಳವಾಗಿ ನೋಡಿ ಆದ್ದರಿಂದ ಕೇವಲ ಒಂದು ಫೇಸ್ a ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ರೇಖೆಯ ಪ್ರವಾಹಗಳನ್ನು ಮಾತ್ರ ಲೆಕ್ಕಹಾಕಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ∆ ರೂಪಾಂತರದಲ್ಲಿ ∆ ರೂಪಾಂತರ ಎರಡೂ ಸಾಧ್ಯ ಭರ್ತಿ ಮಾಡಿದರೆ ಅದನ್ನು ∆ ರಿಂದ ರಿಂದ ∆ ಗೆ ಪರಿವರ್ತಿಸಬಹುದು ಆದ್ದರಿಂದ Van 100 ಕೋನ 10o ನೊಂದಿಗೆ ಸಂಪರ್ಕಿತ ಮೂಲವಾಗಿರುವ ಸಮತೋಲಿತ abc ಅನುಕ್ರಮವನ್ನು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳಿ ∆ ಸಂಪರ್ಕಿತ ಸಮತೋಲಿತ ಲೋಡ್ಗೆ ವೋಲ್ಟೇಜ್ ಸಂಪರ್ಕಗೊಂಡಿದೆ ಅದು ಪ್ರತಿ ಫೇಸ್ ಗೆ 8 j 4 Ω ಆಗಿದೆ ಹಂತ ಮತ್ತು ರೇಖೆಯ ಪ್ರವಾಹಗಳ ನೋಟವನ್ನು ಲೆಕ್ಕಹಾಕಿ Z ∆ ಗೆ 8 j 4 ನೀಡಲಾಗುತ್ತದೆ ಅಂದರೆ 8 ಹಂತದ ವೋಲ್ಟೇಜ್ Van 100 ಕೋನ 10 o ವೋಲ್ಟ್ ಆಗಿದ್ದರೆ ಸಾಲಿನ ವೋಲ್ಟೇಜ್ನಲ್ಲಿ Vab V ಕ್ಯಾಪಿಟಲ್ AB √ 3 Van ಆಗಿರುತ್ತದೆ ಇದೀಗ ನಾವು ಅದನ್ನು ನೋಡಿದ್ದೇವೆ √ 3 Van ಕೋನ 30o ಮತ್ತು Vab √ 3 ಆಗ ಅದು 100 ಕೋನ Van 100 ಕೋನ 10o ಆದ್ದರಿಂದ √ 300 ಕೋನ 10 30 ಆದ್ದರಿಂದ 173 2 ಕೋನ 40o ವೋಲ್ಟ್ ಆದ್ದರಿಂದ IAB ಅದು ಪ್ರಸ್ತುತ ಫೇಸ್ ಕರೆಂಟ್ VabZ ∆ ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು ಹಾಕಿದಾಗ 19 36 ಕೋನ 13 43o ampere ಸಿಗುತ್ತದೆ ಉಳಿದವು ಒಂದು 20o ಅನ್ನು ಬದಲಾಯಿಸುತ್ತಿದೆ ಆದ್ದರಿಂದ IBC IAB 120o ಕೋನವಾಗಿರುತ್ತದೆ ಅದು 19 36 ಆಗಿರುತ್ತದೆ ಆದ್ದರಿಂದ 13 43 120 ಆದ್ದರಿಂದ ಇದು ಕೋನ ಪ್ರಸ್ತುತ ಆಯಾಮವಾಗಿರುತ್ತದೆ ಒಮ್ಮೆ 6 ಅದೇ ರೀತಿ I C IAB ಕೋನ 240o IAB ಕೋನ 120o ಅದು 240 ಆದ್ದರಿಂದ ಅದನ್ನು 120oಆಗಿ ಮಾಡುತ್ತದೆ ಆದ್ದರಿಂದ 19 36 13 43 120 ಆದ್ದರಿಂದ 19 36 ಕೋನ 133 43o ವಾಸ್ತವವಾಗಿ ಈ ವಿಷಯಗಳು ತುಂಬಾ ಸರಳವಾಗಿದೆ ಈ ಪುಸ್ತಕದ ಮೂಲಕ ಸ್ವಲ್ಪ ಹೋಗಿ ಮತ್ತು ಇಲ್ಲಿ ಚರ್ಚಿಸಲಾಗಿರುವದನ್ನು ಆಲಿಸಿ ಮತ್ತು ಈ ವಿಷಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಇದು ತುಂಬಾ ಸರಳವಾದ 3 ಫೇಸ್ ಆದ್ದರಿಂದ ಇದು ಆಂಪಿಯರ್ ಆಗಿದೆ ಆದ್ದರಿಂದ ನಮಗೆ ತಿಳಿದಿರುವ ಲೈನ್ ಕರೆಂಟ್ Ia ಇದೀಗ ನಾವು √ 3 IAB ಕೋನ 30o ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಹಾಕಿದಾಗ IABಹಾಕಿದಾಗ ಆದ್ದರಿಂದ IAB 19 36 ಕೋನವು 13 43o 30o ಆಗಿತ್ತು ಆದ್ದರಿಂದ ಇದು Ia ಇದು ಅದೇ ರೀತಿ Ib Ia ಕೋನ 120o Ia ಮೌಲ್ಯವನ್ನು ಬದಲಿ ಮಾಡಿ ಆದ್ದರಿಂದ Ib ಈ ರೀತಿ ಇರುತ್ತದೆ ಪ್ರವಾಹಗಳು ಒಂದೇ ಪ್ರಮಾಣದ ಸಮತೋಲನ 33 ಕೋನ ಕೇವಲ r ಈ ಎರಡು ಕೋನಗಳ ನಡುವಿನ ವ್ಯತ್ಯಾಸವನ್ನು ತೆಗೆದುಕೊಂಡರೆ ಇದು 120o ಅನ್ನು ಕಂಡುಕೊಳ್ಳುತ್ತದೆ ಅದು ಆಂಪಿಯರ್ ಆಗಿದೆ ಅಂತೆಯೇ I c I ಕೋನ 120o I c 33 53 ಕೋನವನ್ನು ಪಡೆಯುತ್ತೇನೆ 103 ಆದ್ದರಿಂದ ಇದನ್ನು ಉದಾಹರಣೆ ಎಕ್ಸರ್ಸೈಜ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು r ಇದನ್ನು ಪರಿಹರಿಸಲು ಈ ಎಕ್ಸರ್ಸೈಜ್ ಅನ್ನು ನೀಡಲಾಗಿದೆ ಆ ಒಂದೇ ಒಂದು ಸಾಲಿನ ಅರ್ಥ ಏಕ ಸಾಲಿನ ಒಂದು ಸಾಲಿನ ವೋಲ್ಟೇಜ್ ಒಂದು ಸಾಲಿನ ವೋಲ್ಟೇಜ್ ಎಂದರೆ ಒಂದು ಸಂಪರ್ಕಿತ ಮೂಲವನ್ನು ನೀಡಲಾಗಿದೆ ಈ ಹೆಚ್ಚಿನ ಪ್ರತಿರೋಧದ ∆ ಸಂಪರ್ಕಿತ ಲೋಡ್ಗೆ ಮೂಲವನ್ನು ಸಂಪರ್ಕಿಸಿದರೆ 20 ಕೋನ 40o ನಾವು abc ಅನುಕ್ರಮವನ್ನು ಊಹಿಸುವ ಫೇಸ್ ಮತ್ತು ಲೈನ್ ಕರೆಂಟ್ ಅನ್ನು ಕಂಡುಹಿಡಿಯಬೇಕು ಆ ಉತ್ತರವನ್ನು ನೀಡದಿರುವ ಎಕ್ಸರ್ಸೈಜ್ ಇದು ಆದ್ದರಿಂದ ನಾವು ಅದನ್ನು ಮಾಡೋಣ ಈಗ ಮುಂದಿನದು ಸಮತೋಲಿತ ∆ ಸಂಪರ್ಕ ಆದ್ದರಿಂದ ಸಮತೋಲನ ∆ ಸಂಪರ್ಕದ ಸಂದರ್ಭ ∆ ಲೋಡ್ ಕೋನ ∆ ಮೂಲದ ಸಂದರ್ಭ ಆದ್ದರಿಂದ ಆ ಸಂದರ್ಭದಲ್ಲಿ ಲೈನ್ ವೋಲ್ಟೇಜ್ ಮತ್ತು ಫೇಸ್ ವೋಲ್ಟೇಜ್ ಒಂದೇ ಆಗಿದೆ ಆದ್ದರಿಂದ ಇದು ∆ ∆ ಸಂಪರ್ಕವಾಗಿದ್ದರೆ ಇದು Vab ಏನೇ ಇರಲಿ ಈ ಫೇಸ್ ನಲ್ಲಿದೆ ಅದೇ ರೀತಿ Vಕ್ಯಾಪಿಟಲ್ AB ಒಂದೇ ಏಕೆಂದರೆ ∆ ಸಂಪರ್ಕ ಲೈನ್ ವೋಲ್ಟೇಜ್ ಮತ್ತು ಫೇಸ್ ವೋಲ್ಟೇಜ್ ಒಂದೇ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಅದು ಎರಡೂ ∆ ಎರಡೂ ∆ ಆಗಿದೆ ಆದ್ದರಿಂದ ಇದು ಸಮತೋಲಿತವಾಗಿದೆ ∆ ಹೊರೆ ∆ ಮತ್ತು ಮೂಲವೂ ಸಹ ∆ ಮತ್ತು ಪ್ರತಿರೋಧದ ಸರಣಿಯು ಒಂದೇ ಆಗಿರುತ್ತದೆ ಆದ್ದರಿಂದ Z ∆ Z ∆ ನೀಡಲಾಗುತ್ತದೆ ಆದ್ದರಿಂದ ಮತ್ತು ಇದು ಲೈನ್ ಕರೆಂಟ್ I a Ib I c ಇದು ಲೈನ್ ಕರೆಂಟ್ ಆದರೆ ಎರಡೂ ∆ ಮತ್ತು ಇವು ಫೇಸ್ ಕರೆಂಟ್ Ib Ib Ic ಆದ್ದರಿಂದ ∆ ∆ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ಗಾಗಿ ಎಂದು ನಾವು ಅದನ್ನು ನೋಡುತ್ತೇವೆ ಆದ್ದರಿಂದ ಫೇಸ್ ಮತ್ತು ಲೈನ್ ಕರೆಂಟ್ ಅನ್ನು ಪಡೆಯುವುದು ನಮ್ಮ ಗುರಿಯಾಗಿದೆ ಆದ್ದರಿಂದ ∆ ಸಂಪರ್ಕಿತ ಮೂಲ ಅಥವಾ ಲೋಡ್ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ಗಾಗಿ ಎರಡೂ ∆ ∆ ಆಗಿರುವುದರಿಂದ ನ್ಯೂಟ್ರಲ್ ನ ಪ್ರಶ್ನೆಯೇ ಇಲ್ಲ bn cn ಈ ಎಲ್ಲಾ ಸಾಲಿನಿಂದ ಸಾಲಿಗೆ ಆದ್ದರಿಂದ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಆದ್ದರಿಂದ ಇದು ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಆಗಿದೆ ಆದ್ದರಿಂದ Vabಗೆ Vp ಕೋನ 0 Vbc Vp ಕೋನ 120o ಮತ್ತುVca Vp ಕೋನ 120oಎಂದು ತಿಳಿದಿದೆ ಆ ಲೈನ್ ನ ವೋಲ್ಟೇಜ್ ಮತ್ತು ಫೇಸ್ ವೋಲ್ಟೇಜ್ ಎರಡೂ ಒಂದೇ ಆಗಿರುತ್ತದೆ ಆದ್ದರಿಂದ VL ಇಲ್ಲಿ ಇದನ್ನು ಇಲ್ಲಿ ಬರೆಯಲಾಗಿದೆVp ಇಲ್ಲಿ ನಾನು ಇಲ್ಲಿ ಬರೆದಿದ್ದೇನೆ Vp VL ಆದ್ದರಿಂದ VL ಕೋನ 0oಇದು ಒಂದು VL ಕೋನ 120o ಮತ್ತು ಈ ಕೋನ ಇಲ್ಲಿ120o ಎರಡೂ ಒಂದೇ ಆದ್ದರಿಂದ Vab V ಕ್ಯಾಪಿಟಲ್ AB Vbc Vಕ್ಯಾಪಿಟಲ್ BC Vca V ಕ್ಯಾಪಿಟಲ್ CA ಇಲ್ಲಿ ಅದು ಒಂದೇ ವಿಷಯ ಅದು ಕ್ಯಾಪಿಟಲ್ A ಕ್ಯಾಪಿಟಲ್ B ಕ್ಯಾಪಿಟಲ್ A ಕ್ಯಾಪಿಟಲ್ B ಸಾಲಿನಲ್ಲಿ ಏನೂ ಇಲ್ಲ ಆದ್ದರಿಂದ V ಸ್ಮಾಲ್ ab V ಕ್ಯಾಪಿಟಲ್ ABC ಇದೇ ರೀತಿ Vbc ಕೋನ VCL ಆದ್ದರಿಂದ ಹಂತದ ಪ್ರವಾಹಗಳು ಸರಳವಾಗಿ IAB VabZ ∆ ಈ ಸರ್ಕ್ಯೂಟ್ A ಗೆ ಬಂದರೆ AB Vab Z ∆ ಬಂದರೆ ಆದ್ದರಿಂದ ಅದೇ ರೀತಿ r IBC ಮತ್ತು ICA ಇದು IBC VbcZ ∆ ICA VcaZ ∆ ಆದ್ದರಿಂದ ABC ನೋಡ್ಗಳಲ್ಲಿ KCL ಅನ್ನು ಅನ್ವಯಿಸಿದರೆ ಮೊದಲಿನಂತೆಯೇ ABC KVL KCL ಗೆ ಅನ್ವಯಿಸಿದರೆ Ia IAB ICA Ib IBC ಇದು ಯಾವಾಗ ಆ ಸರ್ಕ್ಯೂಟ್ ರೇಖಾಚಿತ್ರವನ್ನು ಮೊದಲು ಚಿತ್ರಸಿರಿ ಆಗ ನಾವು ಈ ವೀಡಿಯೊ ಉಪನ್ಯಾಸವನ್ನುಕೇಳುತ್ತೇವೆ ನಾನು ನಂತರ ಸ್ವಂತವಾಗಿ ಮಾಡುತ್ತೇನೆ ಮತ್ತು Ib IBC IABಮತ್ತು I c ICA IBC ಆದ್ದರಿಂದ ಇದನ್ನು ಈಗಾಗಲೇ ಮೊದಲೇ ತೋರಿಸಲಾಗಿದೆ ಪ್ರತಿ ಸಾಲಿನ ಪ್ರವಾಹವು ಅನುಗುಣವಾದ ಹಂತದ ಪ್ರವಾಹ 30o ನಿಂದ ಹಿಂದುಳಿಯುತ್ತದೆ ಇದನ್ನು ನಾವು ಈಗಾಗಲೇ ಹಿಂದಿನ ಉದಾಹರಣೆಯಲ್ಲಿ ತೋರಿಸಿದ್ದೇವೆ ಆದ್ದರಿಂದ ರೇಖೆಯ ಪ್ರವಾಹದ IL ಇದು ಫೇಸ್ ಪ್ರವಾಹದ ಪರಿಮಾಣಕ್ಕಿಂತ √3 ಪಟ್ಟು ಹೆಚ್ಚಾಗಿದೆ ಏಕೆಂದರೆ ಇದು ಲೈನ್ ಕರೆಂಟ್ ಮತ್ತು ನಂತರ ಅದು ∆ ಸಂಪರ್ಕಿತ ಲೋಡ್ ಆದ್ದರಿಂದ ಲೈನ್ ಕರೆಂಟ್ √3 ಪಟ್ಟು ಫೇಸ್ ಕರೆಂಟ್ ನಾವು ಇದನ್ನು ಮಾಡಿದ್ದೇವೆ ಮತ್ತು ಐಎಲ್ √ 3 I p ಆದ್ದರಿಂದ ಇನ್ನೊಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳಿ 20 j 15 Ωಅನ್ನು ಹೊಂದಿರುವ ಸಮತೋಲಿತ ∆ ಸಂಪರ್ಕಿತ ಲೋಡ್ ಅನ್ನು ∆ ಸಂಪರ್ಕಿತ ಮೂಲಕ್ಕೆ ಸಂಪರ್ಕಿಸಲಾಗಿದೆ ವೋಲ್ಟೇಜ್ 330 ಕೋನ 0 o ಆದರೆ Vab ನೀಡಲಾಗಿದೆ ಲೋಡ್ ಕೋನದ ಹಂತದ ಪ್ರವಾಹಗಳು ಮತ್ತು ರೇಖೆಯ ಪ್ರವಾಹಗಳನ್ನು ಲೆಕ್ಕಹಾಕಿ ಆದ್ದರಿಂದ ಈ ಸಂದರ್ಭದಲ್ಲಿ Z ∆ 20 j 15 ಆದ್ದರಿಂದ 25 ಕೋನ 36 Vab Vab ಹಂತದ ಪ್ರವಾಹಗಳು IAB Vab Z ∆ ಆಗಿರುವುದರಿಂದ ಆದ್ದರಿಂದVab ಅನ್ನು ತಿಳಿದುಕೊಳ್ಳಿ ಆದ್ದರಿಂದ Z ಅನ್ನು ಇರಿಸಿ ಇದು ಪ್ರಸ್ತುತ 13 2 36 87oampere ಅನ್ನು ಪಡೆಯುತ್ತದೆ ಅಂತೆಯೇ IBC ಆ ಸಂಬಂಧ Ib ಕೋನ 120 o ಎಂದು ತಿಳಿದಿದೆ ಈ IAB ಹಾಕಿದರೆ ಇಲ್ಲಿ 13 2 ಕೋನ 83 13 ಆಂಪಿಯರ್ ಪಡೆಯುತ್ತದೆ ಅದೇ ರೀತಿ ICAಗೆ IAB 120 o ಸಿಗುತ್ತದೆ ಆದ್ದರಿಂದ 13 2 156 87 oಆಂಪಿಯರ್ ಪಡೆಯುತ್ತದೆ ಮತ್ತು IL ಲೈನ್ ಕರೆಂಟ್ ಅನ್ನು √3 ಕರೆಂಟ್ ಮತ್ತು ಫೇಸ್ ಕರೆಂಟ್ ಕೋನ ಎಂದು ನಾವು ತಿಳಿದಿದ್ದೇವೆ ಇವೆಲ್ಲವನ್ನೂ ನಾವು ಪಡೆದುಕೊಂಡಿದ್ದೇವೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಸ್ವಲ್ಪ ಅಭ್ಯಾಸ ಅಗತ್ಯ ಆದ್ದರಿಂದ ಹಾಗೆ ಮಾಡಿದರೆ I a Ib I c ನ ಮೌಲ್ಯವನ್ನು ಪಡೆಯುತ್ತೇನೆ ಅದೇ ಕೋನಗಳು ಹಾಕಿದ ಕೋನ ಅವಲಂಬನೆಯು ಮತ್ತೆ 120o ಆಗಿರುತ್ತದೆ ಮ್ಯಾಗ್ನಿಟ್ಯೂಡ್ 22 86o 8 6 ಆಂಪಿಯರ್ ಮತ್ತು ಇವು ಕೋನ ಆದ್ದರಿಂದ ಇದು ಆಂಪಿಯರ್ ಆಂಪಿಯರ್ ಇನ್ನೊಂದು ಸಮತೋಲಿತ ∆ Y ಸಂಪರ್ಕ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಆ ಮೂಲವನ್ನು ∆ ಎಂದು ಕರೆಯುತ್ತೇವೆ ಆದರೆ ಲೋಡ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದನ್ನು ಲೋಡ್ ಮಾಡುವಾಗ ಲೈನ್ ಕರೆಂಟ್ ಫೇಸ್ ಕರೆಂಟ್ ಏಕೆಂದರೆ ಅದೇ ಪ್ರವಾಹವನ್ನು ನಾವು ಕರೆಯುತ್ತೇವೆ ಅದೇ ಪ್ರವಾಹವನ್ನು ನಾನು ಇಲ್ಲಿ ನಮೂದಿಸುತ್ತೇನೆ ಆದ್ದರಿಂದ ಲೈನ್ ಕರೆಂಟ್ ಫೇಸ್ ಕರೆಂಟ್ ಆದ್ದರಿಂದ ಆದರೆ ಇದನ್ನು ವೋಲ್ಟೇಜ್ ಸೋರ್ಸ್ ಎಂದು ಕರೆಯುತ್ತೇವೆ ನಾವು ಕರೆಯುವದು ಮತ್ತು ಇದು ∆ ಸೋರ್ಸ್ ∆ ನಲ್ಲಿರುತ್ತದೆ ಆದ್ದರಿಂದ ಇಲ್ಲಿ ಸಹ ಅದೇ ತತ್ತ್ವಶಾಸ್ತ್ರವು ಇರುತ್ತದೆ ಫೇಸ್ ವೋಲ್ಟೇಜ್ ಲೈನ್ ವೋಲ್ಟೇಜ್ √ 3 ಪಟ್ಟು ಫೇಸ್ ವೋಲ್ಟೇಜ್ ಆಗಿದೆ ಮತ್ತು ಈ ಪ್ರಸ್ತುತ I a Ib I c ಮತ್ತು ಇದು ಕ್ಯಾಪಿಟಲ್ N ಮತ್ತು ಇದು Zy Zy Zy ಮೂಲ ∆ ಮತ್ತು ಲೋಡ್ ಆಗಿದೆ ಆದರೆ ಇಲ್ಲಿ ಲೈನ್ ಕರೆಂಟ್ ಫೇಸ್ ಕರೆಂಟ್ ಆದ್ದರಿಂದ ಆದರೆ ಇಲ್ಲಿ ಲೈನ್ r ನಾವು ಇಲ್ಲಿ ಕರೆಯುತ್ತೇವೆ ಫೇಸ್ ವೋಲ್ಟೇಜ್ ಲೈನ್ ವೋಲ್ಟೇಜ್ √ 3 ಏಕೆಂದರೆ ಲೈನ್ ವೋಲ್ಟೇಜ್ √ 3 ಪಟ್ಟು ಫೇಸ್ ವೋಲ್ಟೇಜ್ ರೇಸ್ 2 ಒಂದೇ ಆಗಿರುತ್ತದೆ ಆದ್ದರಿಂದ ಇದು ಸರ್ಕ್ಯೂಟ್ ರೇಖಾಚಿತ್ರ ಮತ್ತು ಎಲ್ಲಾ ಧ್ರುವೀಯತೆಯು ತ್ವರಿತ ಧ್ರುವೀಯತೆಯಾಗಿ ನಾನು ಅದನ್ನು ಹೇಗೆ ಗುರುತಿಸಬೇಕೆಂದು ಹೇಳಿದೆ ಆದ್ದರಿಂದ ಇದರರ್ಥ ನಾವು Vp ಕೋನ 0o Vbc Vp ಕೋನ 120o ಮತ್ತು Vca Vp ಕೋನ 120o ಅನ್ನು ಮಾಡಿದ್ದೇವೆ ಆದ್ದರಿಂದ VL ಕೋನ 0o VL ಕೋನ 120o VL ಕೋನ 12 0 ಈಗ ಇದನ್ನು ಲೂಪ್ ಮಾಡಲು KVL ಅನ್ನು ಅನ್ವಯಿಸಿ ಆದ್ದರಿಂದ ನಾವು ಏನು ಪಡೆಯುತ್ತೇವೆ ಆದ್ದರಿಂದ KVL ಲೈನಿಂಗ್ ಅನ್ನು ಅನ್ವಯಿಸಿದರೆ ಇದನ್ನು ಇಲ್ಲಿ ಅನ್ವಯಿಸಿದರೆ KVL ಅನ್ನು ಇಲ್ಲಿ ಅನ್ವಯಿಸಿದರೆ KVL ಅನ್ನು ಇಲ್ಲಿ ಅನ್ವಯಿಸಿದರೆ ಅದು Ia Zy ಆಗಿರುತ್ತದೆ ಆದ್ದರಿಂದ ಮತ್ತು ಪ್ರಸ್ತುತ ಇದು Ia ಹರಿಯುತ್ತಿದೆ ಆದರೆ ಈ ಪ್ರವಾಹವು ಈ ರೀತಿ ಹೋಗುತ್ತಿದೆ ಆದ್ದರಿಂದ ಅದು Ib Zy ಹೀಗಿರುತ್ತದೆ ಮತ್ತು ಅದು ಎದುರಿಸುತ್ತಿದೆ ಕೋಷ್ಟಕ ಮೊದಲು ಆದ್ದರಿಂದ ab 0 ಈ ರೀತಿಯಾಗಿ ನಾವು ಅದನ್ನು ಬರೆಯಬಹುದು ನಾವು ಇಲ್ಲಿ ಸಮೀಕರಣವನ್ನು Ia Zy Ib Zy Vab 0 ಬರೆದಿದ್ದೇವೆ ಅಂದರೆ Ia Ib VabZy ಆದ್ದರಿಂದ Ia Ib Vp ಕೋನ 0 ಏಕೆಂದರೆ Vab Vp angle 0 zy VL angle 0 Zy ಆದ್ದರಿಂದ ಇಲ್ಲಿ Vab Vp ಕೋನ ಶೂನ್ಯ ಎಂದು ಕೊಡಲಾಗಿದೆ ನಾವು VL ಕೋನ ಶೂನ್ಯ ಎಂದು ಬರೆಯುವ Vab Vp angle 0 ಲೈನ್ ವೋಲ್ಟೇಜ್ ಎಂದು ನೀಡಲಾಗಿದೆ ಆದ್ದರಿಂದ ಇದು Zy Ia Ib ಆದರೆ Ia 120 o ಹಿಂದುಳಿದಿದೆ ಆದರೆ ಅದು Ib 120o ಅನ್ನು ಹಿಮ್ಮೆಟ್ಟಿಸುತ್ತದೆ Ib Ia 120o ಅನ್ನು ಬದಲಿ ಮಾಡಿ ಅದನ್ನು ಇಲ್ಲಿ ಇರಿಸಿ ಮತ್ತು ಸರಳಗೊಳಿಸಿ ಸರಳೀಕರಿಸಿದರೆ Ia Vp√ 3 ಕೋನ 30o Zy ಆದ್ದರಿಂದ ಲೈನ್ ವೋಲ್ಟೇಜ್ Vp ಅನ್ನು VL√ 3 ಕೋನ 30oZy ಎಂದು ಬರೆಯಬಹುದು ಇಲ್ಲಿ ನಾವು ಇಲ್ಲಿ ಬರೆದಿದ್ದೇವೆ Vab VL ಕೋನ ಶೂನ್ಯ VL ಕೋನ 120o VL ಕೋನ ಕ್ಷಮಿಸಿ 120 o ಆದ್ದರಿಂದ ಅದೇ ರೀತಿ ಇಲ್ಲಿ VL √ 3 ಕೋನ 30 Zy Z ಅಥವಾ Zy ಅನ್ನು ಸಹ ಬರೆಯಿರಿ ಅಂದರೆ ಅದೇ ರೀತಿ Ib Ia ಕೋನ 120 ಇವುಗಳನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೇನೆ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗVL √ 3 ಕೋನ 150 Z y ವನ್ನು ಪಡೆಯುತ್ತೇನೆ ಅಂತೆಯೇ I c ಒಂದು ಕೋನ I 20o Ia ಇಲ್ಲಿ Vp √ 3 ಕೋನ Z ಡ್ Zyಕೋನ 90o ಇಂದ ಭಾಗಿಸಲಾಗಿದೆ ಆದ್ದರಿಂದ VL√ 3 ಕೋನ 90o Zy ಆದ್ದರಿಂದ ಈ ಎಲ್ಲ ವಿಷಯವೆಂದರೆ ಈ ವಿಷಯವನ್ನು ತುಂಬಾ ಸರಳವಾಗಿ ನೆನಪಿಟ್ಟುಕೊಳ್ಳುವುದು ಏಕೆಂದರೆ ಅದು ಫೇಸ್ ಡಿಫರೆನ್ಸ್ 120o ಹಿಂದೂಡುವುದು ಅಥವಾ ಮುನ್ನಡೆಸುವುದು ಮತ್ತು ಸರಳೀಕರಿಸುವುದು ಮತ್ತು ಇಲ್ಲಿ ನಾವು ಪುನರಾವರ್ತಿತ ಫೇಸ್ ವೋಲ್ಟೇಜ್ ಅನ್ನು ಹೊಂದಿದ್ದೇವೆ ∆ ಮೂಲ ಫೇಸ್ ವೋಲ್ಟೇಜ್ ಮತ್ತು ಲೈನ್ ವೋಲ್ಟೇಜ್ ∆ ಮೂಲಕ್ಕೆ ಒಂದೇ ಆಗಿರುತ್ತದೆ ಮತ್ತು ಅದು ∆ ಮೂಲವಾಗಿದ್ದರೆ ಫೇಸ್ ಒಂದೇ ಸಾಲಿನಲ್ಲಿರುತ್ತದೆ ಆದ್ದರಿಂದ ∆ ಮೂಲಕ್ಕಾಗಿ ಫೇಸ್ ವೋಲ್ಟೇಜ್ ಲೈನ್ ವೋಲ್ಟೇಜ್ ಆದ್ದರಿಂದ ಮೂಲ ∆ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಅದಕ್ಕಾಗಿಯೇ ಇಲ್ಲಿ ಇದನ್ನು ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಎಂದು ತೆಗೆದುಕೊಳ್ಳಲಾಗುತ್ತದೆ ಅದಕ್ಕಾಗಿಯೇ ಈ ಎಲ್ಲವನ್ನು ಫೇಸ್ ವೋಲ್ಟೇಜ್ ಎಂದು ಬದಲಾಯಿಸಲಾಗಿದೆ ಏಕೆಂದರೆ ಮೂಲ ∆ ಆದ್ದರಿಂದ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಈ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ Ia VL √ 3 ಕೋನ 30 Zy ಎಂದು ನೋಡಿದರೆ ಈ ಫೇಸ್ a ಗೆ ಒಂದು ಫೇಸ್ a ಏನು ಹೇಳಬೇಕೆಂಬುದನ್ನು ಪ್ರತಿನಿಧಿಸಲು ನಾನು ಅರ್ಥೈಸುತ್ತೇನೆ ಆದ್ದರಿಂದ ಅದನ್ನು Vab√ 3 ಕೋನ 30 ಇಂದ ಪ್ರತಿನಿಧಿಸಿದರೆ ಇದು ಏನೂ ಅಲ್ಲ ಆದರೆ VL√ 3 30o ಮತ್ತು ಇದು Zy ಆಗಿದೆ ಇದು ಪ್ರಸ್ತುತ ಹರಿಯುವ I a ಆದ್ದರಿಂದ Ia ಸರಳವಾಗಿ VL√ 3 Zy ಕೋನ 30 ಇದು ಇದು ಒಂದು ಮತ್ತು ಏಕೆಂದರೆ Vab ಏನೂ ಅಲ್ಲ ಆದರೆ ಅದುVL ಆದ್ದರಿಂದ ಇದನ್ನುಕೇವಲ ಒಂದು ಫೇಸ್ ನಿಂದ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ ಇದನ್ನು ನಾವು ಸಹ ಪ್ರತಿನಿಧಿಸಬಹುದು ಆದ್ದರಿಂದ ಅದೇ ರೀತಿ ಫಾಸರ್ ರೇಖಾಚಿತ್ರವನ್ನು ಚಿತ್ರಿಸಿದರೆ ಇದು Vab ಇದು Vbc ಇದು Vca ಆದ್ದರಿಂದ ಈ ವಿಷಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಕಂಡುಹಿಡಿಯಲು ಪ್ರಯತ್ನಿಸಿದರೆ ಇದನ್ನು ಮಾಡಲು ಪ್ರಯತ್ನಿಸಿದರೆ ∆ ಆದ್ದರಿಂದ ಇದು ನನ್ನ Vab ಈ ಎಲ್ಲಾ 120o 120 ಇದು ನನ್ನ Vca ಆದ್ದರಿಂದ ಇದು ನನ್ನ Vbc ಆದ್ದರಿಂದ ನನಗೆ ಅವಕಾಶ ಮಾಡಿಕೊಡಿ ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಈ ರೇಖಾಚಿತ್ರವು ನಿಜವಾಗಿ ಹೀಗಿರುತ್ತದೆ ಇದು ನನ್ನ Vbc ಆದ್ದರಿಂದ ಇದು ನನ್ನ Vbc ಆಗಿದೆ ಇದನ್ನು ಇಲ್ಲಿಗೆ ಎಳೆಯಲಾಗಿದೆ ಇದು Vbc ಮತ್ತು ಇದು ನನ್ನ Vca ಆದ್ದರಿಂದ ಇದು ನನ್ನ Vca ಇದು ಆದ್ದರಿಂದ ಇದು ನನ್ನ Vca ಮತ್ತು ಇದು ನನ್ನ Vbc ಮತ್ತು ಇದು b ಅದಕ್ಕಾಗಿಯೇ ಇದು ನನ್ನ Vbc ಇಲ್ಲಿರುವ ಎಲ್ಲವೂ ನನ್ನ Vab ಮತ್ತು ಇದು ನನ್ನ Vca ಕೇವಲ ಈ ತ್ರಿಕೋನವನ್ನು ಸ್ಪರ್ಧಾತ್ಮಕವಾಗಿಸುತ್ತದೆ ಮತ್ತು ಒಂದು ವೇಳೆ ಎಲ್ಲವನ್ನು ಸೇರಿಸಿಕೊಳ್ಳಿರಿ ಅದು ಒಂದೇ ಆಗಿರುತ್ತದೆ ವಾಸ್ತವವಾಗಿ ಇದು ನನ್ನದೇನಾದರೂ ಇದನ್ನು am ಎಂದು ಗುರುತಿಸಲಾಗಿದೆ ಆದ್ದರಿಂದ ಇದು ಒಂದು ಫಿಗರ್ 20 ಆಗಿದೆ ಮತ್ತು ಹಾಗೆ ಮಾಡಿದರೆ ಈ ಕೋನವು 30o ಮತ್ತು Van Van ಏನೂ ಅಲ್ಲ ಆದರೆ Vp V bn ಸಹ Vp ನಾವು ಈ ಎಲ್ಲ ಪರಿಮಾಣವನ್ನು ಇಲ್ಲಿ ಕರೆಯುವುದನ್ನು ಪರಿಹರಿಸಿದ್ದೇವೆ ಆದ್ದರಿಂದ ಇದರರ್ಥ ಇದು ಈ Vab Vab ಇದು ವಾಸ್ತವವಾಗಿ ಈ ಭಾಗ ವಾಸ್ತವವಾಗಿ Vab 2 ಇದು ಅರ್ಧದಷ್ಟು ಅದು ಸಮಬಾಹು ತ್ರಿಕೋನವಾಗಿದೆ ಆದ್ದರಿಂದ Vab 2 ಇದು Van ಇದು ನಿಜವಾಗಿ Vp ಏಕೆಂದರೆ ಇದು Van ಮ್ಯಾಗ್ನಿಟ್ಯೂಡ್ ಆದ್ದರಿಂದ ಇದು Van Vp ಆದ್ದರಿಂದ ಅದು Vp ಆಗಿದ್ದರೆ ಇದು cos 30o Vp cos 30o ಇದರರ್ಥ ಇದರರ್ಥ ಇದು ವಾಸ್ತವವಾಗಿ Van cos 30o V ಇಂದ ಮ್ಯಾಗ್ನಿಟ್ಯೂಡ್ ಮಾತ್ರ ಆದ್ದರಿಂದ Vp 2 VL 2 ಈ ರೇಖಾಚಿತ್ರದಿಂದ ಕೇವಲ ಯು 2 ಪ್ರಮಾಣ ಮಾತ್ರ ಇದರರ್ಥ ನಾವು ಇಲ್ಲಿ mod val VL √ 3 cos ಎಂದು ಕರೆಯುತ್ತೇವೆ √ cos 30 32 ಆದ್ದರಿಂದ ಆ ಫೇಸ್ ವೋಲ್ಟೇಜ್ VL √ 3 VL ಲೈನ್ ವೋಲ್ಟೇಜ್ √ 3 √3 ಪಟ್ಟು ಫೇಸ್ ವೋಲ್ಟೇಜ್ ಆದ್ದರಿಂದ ನಾವು Van VL√ 3 ಕೋನ 30o ಎಂದು ಬರೆಯಬಹುದು ಆದ್ದರಿಂದ ಆದ್ದರಿಂದ ಇದರ ಅರ್ಥ ಇದರರ್ಥ ಇದು ನನ್ನ Van ಆದ್ದರಿಂದ ಇದು ಈ ದಿಕ್ಕಿನಲ್ಲಿದೆ Van ಅಂದರೆ ಇದು ನನ್ನ ಉಲ್ಲೇಖವಾಗಿದೆ ಇದು Van ನಾನು ಇದನ್ನು ಮಾಡಿದರೆ ಇದು ಈ ದಿಕ್ಕು ಆದ್ದರಿಂದ Van V b 30o ನಿಂದ ಹಿಂದುಳಿಯುತ್ತದೆ ಅಂದರೆ ಅದಕ್ಕಾಗಿಯೇ Van VL√ 3 ಕೋನ 50 ಆದ್ದರಿಂದ Vp√ 3 ಕೋನ 30o ಅದೇ ರೀತಿ V bn ಗೆ ಮತ್ತು ಅದೇ ರೀತಿ V cn ಗೆ ಅಂದರೆ ಇಲ್ಲಿ ಕಥಾವಸ್ತುವನ್ನು ಹೊಂದಿದ್ದರೆ ಇದರರ್ಥ ನನ್ನ ಪ್ರಕಾರ Van V bn V cn ಇದನ್ನು ಇಲ್ಲಿ ಪ್ಲಾಟ್ ಮಾಡಿದರೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದು Van ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಇದು ನನ್ನ Van ಮೊದಲಿನಂತೆಯೇ ಇತ್ತು ಈ ಮೊದಲು ಅದು 30o ಅನ್ನು ಬದಲಾಯಿಸುತ್ತಿತ್ತು ಆದರೆ ಇದನ್ನು 30o Van ನಂತೆ ಬರೆದಿದ್ದಾರೆ ಮೊದಲಿನಂತೆಯೇ ಇದು V bn Vp √ 3 ಕೋನ 150 50 ಮತ್ತು V cn ಒಂದು Vpn √ 3 ಕೋನ 90o ಆಗಿರುತ್ತದೆ ಆದ್ದರಿಂದ ಇದುಗ್ಲೋಸ್ಸರಿ ಟೇಬಲ್ r ನಾವು ಕರೆಯುವ ಮತ್ತು Van rIa Zy ಅದು VL √ 3 ಕೋನ 30 Vp √ 3 ಕೋನ 30 o ಏಕೆಂದರೆ ರೇಖೆಯ ಮೂಲ ∆ ತಿದ್ದುಪಡಿ ಮೂಲ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಆದ್ದರಿಂದ ನಮಗೆ V BN Van ಕೋನ 120o ಎಂದು ತಿಳಿದಿದೆ ಏಕೆಂದರೆ ಕೋನ 120o ಅದು 120 oಇಂದ ವಿಳಂಬವಾಗುತ್ತದೆ ನಾವು ಬಳಸಬೇಕಾದ ಸಂಬಂಧ ಮತ್ತು Van ಅನ್ನು ಇಲ್ಲಿ ಇರಿಸಿದರೆ ಮತ್ತು ಈ V CN Van 120o ಆದ್ದರಿಂದ Van Vp√ 3 ಅನ್ನು ಇಲ್ಲಿ ಬದಲಿಸಿದರೆ ಅದು Vp √ 3 ಕೋನ 150o ಮತ್ತು ಇದನ್ನು ಇಲ್ಲಿ ಮಾಡಿದರೆ Van Vp √ 3 ಕೋನ 30 ಇದು Vp √ 30 ಕೋನ 90o ಆಗಿರುತ್ತದೆ